ಸೋ ಇವತ್ತು ನಾವು ಈಗ ಫೈನಲ್ ಆಸ್ಪೆಕ್ಟ್ ಆಫ್ ದ 2D FEM ನ ಎಡ್ಜ್ ಬೇಸ್ಡ್ FEM ನ್ನು ನೋಡೋಣ ಅದರಲ್ಲಿ ನಾವು ಕೆಲವು ನ್ಯೂಮೆರಿಕಲ್ ಆಸ್ಪೆಕ್ಟ್ಸ್ ಅನ್ನು ಉಪಯೋಗಿಸಿ ಮ್ಯಾಟ್ರಿಕ್ಸ್ ಎಲಿಮೆಂಟ್ಸ್ ಗಳನ್ನು ಲೆಕ್ಕಾಚಾರ ಮಾಡುವುದನ್ನು ನೋಡೋಣ ಇಷ್ಟರವರೆಗೆ ಮ್ಯಾಟ್ರಿಕ್ಸ್ ಎಲಿಮೆಂಟ್ಸ್ ಗಳನ್ನು ಲೆಕ್ಕಾಚಾರ ಮಾಡುವುದರ ಬಗ್ಗೆ ಮಾತನಾಡಲಿಲ್ಲ ಸರಿಯೇ ನಮ್ಮ ಬಳಿ ಇದ್ದ ಫಂಕ್ಷನ್ ನ್ನು ನೆನಪು ಮಾಡಿರಿ ನಾವು ಹೇಳಿದ್ದು ಅದನ್ನೇ ಮತ್ತು ನಂತರದಲ್ಲಿ ನಾವು ಒಂದು ಟೆಸ್ಟಿಂಗ್ ಫಂಕ್ಷನ್ ನ್ನು ಆಯ್ಕೆ ಮಾಡುವ ಅದನ್ನು ಎಂದು ತೆಗೆದುಕೊಳ್ಳೋಣ ಈ T'sಗಳ ಬೇಸಿಸ್ ನ ಮೇಲೆ H ವು ತಾನಾಗಿಯೇ ಎಕ್ಸ್ಪಾಂಡ್ ಆಗುತ್ತದೆ ಸೋ ನೀವು ಯೋಚಿಸುವುದಾದರೆ ಅನ್ನು ಹಾಗು ಅದರ ಬಗ್ಗೆಯೇ ಚಿಂತಿಸಬೇಕು ಸೋನಾವು ಏನು ಮಾಡಿದೆವು ನಾವು ಅದನ್ನು ಒಂದು ಎಕ್ಸ್ಪ್ರೆಷನ್ ಮಾಡಿ ಬಿಟ್ಟೆವುಆದರೆ ನಾವು ನಿಜವಾಗಿ ಕ್ಯಾಲ್ಕುಲೇಟ್ ಹೇಗೆ ಮಾಡುವುದು ಸರಿ ಸೋ ಇಲ್ಲಿ ಒಂದು ಸಣ್ಣದಾದ ಸಬ್ಟ್ಲಿಟಿ ಇದೆ ಅದನ್ನು ನಾವು ಡಿಸ್ಕಸ್ ಮಾಡೋಣ ಸೋಇಲ್ಲಿ ನಾವು ಅಸೆಂಬ್ಲಿ ಆಫ್ ಇಕ್ವೇಷನ್ಸ್ ನ ಬಗ್ಗೆ ಚರ್ಚಿಸಲಿದ್ದೇವೆ ಇದು ನಿಮಗೆ ಗೊತ್ತಿದೆ ಸೋ ನೀವು ನೋಟೀಸು ಮಾಡಿರುವುದು ಇಲ್ಲಿ ಇರುವ ಮ್ಯಾಟ್ರಿಕ್ಸ್ ಎಲಿಮೆಂಟ್ಸ್ ನ್ನು ಈ ಕ್ಯಾಪಿಟಲ್ A ಗಳು ಈ ವಿಧದ ಟರ್ಮುಗಳನ್ನು ಹೊಂದಿದೆ ಸರಿಯೇ ಹಸಿರು ಗೆರೆಯನ್ನು ಹೊಂದಿರುವ ಟರ್ಮುಗಳುಸೋ ಅವೆಲ್ಲವೂ ಕಪ್ಲಿಂಗ್ ಗಳು ನಾವು ಅವುಗಳನ್ನು ಕಪ್ಲಿಂಗ್ ಕೋಎಫೀಶಿಯೆಂಟ್ ಎನ್ನುತ್ತೇವೆ ಸೋಬೇರೆ ಬೇರೆ T ಗಳ ಮಧ್ಯೆ ಮಾತನಾಡುವುದು ಇದು ನಮಗೆ ಇಷ್ಟವಾದದ್ದು ಈಗಹೌದು ಇಲ್ಲಿ ಇನ್ನೊಂದು ಇದೊಂದು ನೆನಪಿಡಬೇಕಾದ ಮೈನ್ ಎಕ್ಸ್ಪ್ರೆಷನ್ ಇವು T ನ ಫಾರ್ಮ್ ನಲ್ಲಿದೆ ಸೋ ಇದೊಂದು ಈ ವಿಧದ ಟರ್ಮುಗಳನ್ನು ನಾವು ಕ್ಯಾಲ್ಕುಲೇಟ್ ಮಾಡಬೇಕು ಈಗ T ಯು ತಾನಾಗಿಯೇ ನಿಮಗೆ ನೆನಪಿದ್ದರೆ T ಗೆ ಇದ್ದ ಫಾರ್ಮ್ ಯಾವುದು ನಾವು ಹಿಂದಕ್ಕೆ ಹೋಗಿ ಬೇಸಿಸ್ ಫಂಕ್ಷನ್ ನ್ನು ನೋಡಿದರೆ ಸ್ವಲ್ಪ ದೂರದಲ್ಲಿ ಸ್ವಲ್ಪ ಹಿಂದಕ್ಕೆ ಹೋಗುತ್ತೀರಿ ಸರಿಯೇ ಸೋ ನಮ್ಮಲ್ಲಿ ಇರುವ ಫಾರ್ಮ್ ಇದಲ್ಲವೇ ಸೋನೀವು ಅವುಗಳನ್ನು x ಹಾಗು y ಗೆ ಲೀನಿಯರ್ ಆಗಿರುವುದನ್ನು ನೋಡಬಹುದು ಸೋ ನಾವು ಹಿಂದಕ್ಕೆ ಹೋಗುವ ಹಾಗು ಅವುಗಳನ್ನು ಕೆಳಗಿರಿಸುವ ಸರಿಯೇ ಸೋ ನನ್ನ ಬಳಿ ಇದ್ದದ್ದು ಸರಿಯಲ್ಲವೇ ಇದರಲ್ಲಿ ಈ ಕ್ಯಾಪಿಟಲ್ A B C D ಗಳು ಬಂದದ್ದು ಆ ಎಲಿಮೆಂಟ್ ನ ಕೋಒರ್ಡಿನೇಟ್ಸ್ ಗಳಿಂದ ಸರಿಯೇ ಸೋಇವೆಲ್ಲವುಗಳನ್ನು ನನಗೆ ಕೊಡಲಾಗಿದೆ ಸೋಮೊದಲನೆಯದಾಗಿ ನಿಮ್ಮ ಬಳಿ 2 ಟರ್ಮುಗಳಿವೆ ಅದು ಫಸ್ಟ್ ಟರ್ಮ್ ಹಾಗು ಸೆಕೆಂಡ್ ಟರ್ಮ್ ಫಸ್ಟ್ ಟರ್ಮಿಗಾಗಿ ನಾನು ನ್ನು ಕ್ಯಾಲ್ಕುಲೇಟ್ ಮಾಡಬೇಕು ಸೋನ್ನು ಕ್ಯಾಲ್ಕುಲೇಟ್ ಮಾಡುವಾಗ ಇಲ್ಲಿ ಏನಾಗಬಹುದು ಎಂದು ನೀವು ಯೋಚಿಸುವಿರಾ ಸೋ ಇದೊಂದು ವೆಕ್ಟರ್ ಕರ್ಲ್ ನ್ನು ಕ್ಯಾಲ್ಕುಲೇಟ್ ಮಾಡಲು ನಾನು ಏನು ಮಾಡಬೇಕು ಸೋ ಆದರೆ ಬೇಸಿಕ್ ಆಗಿ ಯು ಒಂದು ಸ್ಥಿರಾಂಕ ಸರಿಯಾಇದು x ಹಾಗು y ನ ಫಂಕ್ಷನ್ ಆಗಿರುವುದಿಲ್ಲ ಆದುದರಿಂದ ಇದನ್ನು ಸುಲಭ ವಾಗಿ ಇಂಟಿಗ್ರೇಟ್ ಮಾಡಬಹುದು ಟರ್ಮುಗಳಾದಗಳ ಬಗ್ಗೆ ಏನು ಯಾವ ಬಗೆಯ ಎಕ್ಸ್ಪ್ರೆಷನ್ ನನ್ನ ಬಳಿ ಇದೆ ಸೋ ನಿಮ್ಮ ಬಳಿ ಇರುವುದು ಹಾಗೂ ಇದು ಯಾವ ಫಾರ್ಮ್ ನಲ್ಲಿದೆ ಎಂದರೆ ಇದು ಕೆಲವು A B C D ಗಳನ್ನು ಹೊಂದಿದೆ ನಾನು ಈಗ ಡಾಟ್ ಪ್ರೊಡಕ್ಟ್ ನ್ನು ತೆಗೆಯಲು ಹೊರಟಿದ್ದೇನೆ ಸೋ ನಾನು ಡಾಟ್ ಪ್ರೊಡಕ್ಟ್ ನ್ನು ತೆಗೆಯುವುದು ಅಂದರೆ x ನ ಕಾಂಪೋನೆಂಟ್ ನ್ನು ಗುಣಿಸುವುದು ಎಂದರ್ಥ ವಿದ್ಯಾರ್ಥಿನಿಮಗೆ ಸಿಗುವುದು ಸರಿಸೋ ನನಗೆ ಸಿಗುವುದು ಹಾಗು ವಿದ್ಯಾರ್ಥಿxy ನನಗೆ xy ಟರ್ಮು ಸಿಗುವುದೇ ಕೇವಲ x ನ ಕಾಂಪೋನೆಂಟ್ ಗಳು ಅವುಗಳ ಮಧ್ಯೆ ಡಾಟೆಡ್ ಆಗುತ್ತವೆ ಸೋನನಗೆ ಯಾವ xy ಟರ್ಮು ಸಹ ಸಿಗುವುದಿಲ್ಲ ಆದರೆ ನನಗೆ y ಟರ್ಮಿನ ಸ್ಥಿರಾಂಕ ಹಾಗು x ಟರ್ಮಿನ ಸ್ಥಿರಾಂಕ ದೊರೆಯುತ್ತದೆ ವಿದ್ಯಾರ್ಥಿRefer Time 0505 ನಮಗೆ ಎಕ್ಸ್ಯಾಕ್ಟ್ ಅಗಿ ಲೀನಿಯರ್ ದೊರೆಯುತ್ತದೆ ಸೋಬೇಸಿಕ್ ಆಗಿ ಇದು ನನಗೆ xy ನಲ್ಲಿ ಕ್ವಾಡ್ರಾಟಿಕ್ ನ್ನು ಕೊಡುತ್ತದೆ ಕೆಲವು ಟರ್ಮ್ ಗಳು ಇರುವುದಿಲ್ಲ ಲೈಕ್ xy ಹಾಗು ಹೀಗಿರುವ ಟರ್ಮು ಗಳು ಆದರೆ ನಾವು ಆ ಭಾಗಕ್ಕೆ ಸೀಮಿತ ಗೊಳಿಸುವುದು ಬೇಡ ನಾವು ಜನರಲ್ ಆದ ಅಪ್ರೋಚ್ ನ್ನು ಟ್ರೈ ಮಾಡೋಣ ಈಗ ನಾನು ಸ್ವಲ್ಪ ಹಿಂದಿನ ಇಲ್ಲಿರುವ ಅಸೆಂಬ್ಲಿ ಟರ್ಮುಗಳನ್ನು ನೋಡಿದರೆ ಅದು ಕೇವಲ ಕ್ಯಾಪಿಟಲ್ ಆಗಿರುವುದಿಲ್ಲ ಒಮ್ಮೆ ನನಗೆ ಈ ಕ್ಯಾಪಿಟಲ್ ಫೈ ಇಲ್ಲಿ ಸಿಕ್ಕರೆ ನಾನು ಅದನ್ನು ಒಂದು ಎಲಿಮೆಂಟ್ ನ ಮೇಲೆ ಇಂಟಿಗ್ರೇಟ್ ಮಾಡಬೇಕು ಇದೇ ಇಂಟಿಗ್ರಲ್ ನ್ನು ನಾವು ಕಂಡುಹಿಡಿಯಬೇಕಾಗಿದೆ ಸೋನಮಗೆ ಬೇಕಾದದ್ದು ಏನೆಂದರೆ ಸರಿ ಈ ಟರ್ಮು ಒಂದು ಸ್ಥಿರಾಂಕವನ್ನು ಹೊಂದಿದೆನನ್ನ ಅರ್ಥ ಸ್ಥಿರಾಂಕ ಹಾಗು ಕ್ವಾಡ್ರ್ಯಾಟಿಕ್ಎಲ್ಲಿಯವರೆಗೆ ಎಂದರೆ ಕ್ವಾಡ್ರ್ಯಾಟಿಕ್ ಸಿಗುವವರೆಗೆ ನಾವು ಇದನ್ನು ಮಾಡಬೇಕು ಸೋ ಈಗ ಈ ಎಲಿಮೆಂಟ್e ಯು ಏನು ತುಂಬಾ ಜನರಲ್ ಆಗಿ ಹೊರಹೊಮ್ಮುವಂತಹದ್ದು ಇದೊಂದು ನಿಮ್ಮ ತುಂಬಾ ಜನರಲ್ ಆದ ತ್ರಿಭುಜ ಆಗಲಿದೆ ನಿಮ್ಮ CAD ಸಾಫ್ಟ್ವೇರ್ ವು ಎಂಬ ಕೋಒರ್ಡಿನೇಟ್ ಗಳನ್ನು ಕೊಟ್ಟಿದೆ ಸಾಮಾನ್ಯವಾಗಿ ಈ ಎಲಿಮೆಂಟ್ ಗಳು ಎಲ್ಲಿರಬೇಕು ಎಂಬುದರ ಬಗ್ಗೆ ನಿಮಗೆ ಕಂಟ್ರೋಲ್ ಮಾಡಲು ಸಾಧ್ಯವಿಲ್ಲ ಈಗ ಉಳಿದದ್ದು ಏನೆಂದರೆ ಈ ಇಂಟಿಗ್ರಲ್ ನ್ನು ಕ್ಯಾಲ್ಕುಲೇಟ್ ಮಾಡುವುದು ಹಾಗು ಇಂಟಿ ಗ್ರ್ಯಾಂಡ್ ಎಂಬುದು ಜನರಲ್ ಆಗಿ ಒಂದು ಬಹುಪದೋಕ್ತಿ ಆಗಿರುತ್ತದೆ ನೀವು ಈ ಇಂಟಿಗ್ರಲ್ ನ್ನು ಹೇಗೆ ಕ್ಯಾಲ್ಕುಲೇಟ್ ಮಾಡುತ್ತೀರಿ ಒಮ್ಮೆ ಈ ಇಂಟಿಗ್ರಲ್ ನ್ನು ಹೇಗೆ ಕ್ಯಾಲ್ಕುಲೇಟ್ ಮಾಡುವುದು ಎಂಬುದು ತಿಳಿದರೆ ನನ್ನ ಕೆಲಸ ಮುಗಿದಹಾಗೆ ಸೋ ನಾವು ಏನು ಮಾಡಬೇಕು ಎಷ್ಟು ಡೈಮೆನ್ಷನ್ ನ ಇಂಟಿಗ್ರೇಷನ್ ಮಾಡಬೇಕು ವಿದ್ಯಾರ್ಥಿ2 2 ಡೈಮೆನ್ಷನ್ ನ ಇಂಟಿಗ್ರೇಷನ್ ಇದು ನೋಡಲು ತುಂಬಾ ಸರಳವಾಗಿ ಕಂಡರೂ ಅದು ತುಂಬಾ ಸುಲಭವಾಗಿಲ್ಲ ನಮಗೆ ಸ್ಪೆಷಲ್ ಆಗಿರುವ ತ್ರಿಭುಜ ವನ್ನು ಇಂಟಿಗ್ರೇಟ್ ಹೇಗೆ ಮಾಡುವುದು ಎಂದು ತಿಳಿದಿದೆಯೇನಾನು ನಿಮಗೆ ಯುನಿಟ್ ತ್ರಿಭುಜ ವನ್ನು ಕೊಟ್ಟಿದ್ದೇನೆ ಎಂದು ಇರಿಸಿ ಸರಿಯಾ ಸೋ ಈ ಫಾರ್ಮ್ ನ ತ್ರಿಕೋನವನ್ನು ಪರಿಗಣಿಸುವ ಸರಿಯಾ ಸೋಇದೊಂದು 90 ಡಿಗ್ರಿ ಇದನ್ನು u ಮತ್ತು v ಎಂದು ಕರೆಯೋಣ ಇದನ್ನು 10 ಎಂದು ಹಾಗು ಇದನ್ನು 01 ಎಂದು ಕರೆಯೋಣ ಈಗ ಈ ತ್ರಿಭುಜದ ಮೇಲೆ ಇಂಟಿಗ್ರಲ್ ಯನ್ನು ನಾನಾ ನೀವಾ ಮಾಡಬಹುದೇಇದರಲ್ಲಿ f ಒಂದು ಈ ತ್ರಿಕೋನದ ಮೇಲಿನ ಬಹುಪದೋಕ್ತಿ ನಮಗೆ ಈ ಇಂಟಿಗ್ರಲ್ ನ್ನು ಹೇಗೆ ಮಾಡುವುದು ಎಂಬುದು ತಿಳಿದಿದೆಯೇ ನಮ್ಮ ಬಳಿ ಇರುವ ನಾವೆಲ್ಲಾ ಇದನ್ನು ನಮ್ಮ ಅರ್ಲಿ ಅಂಡರ್ ಗ್ರಾಡ್ ನಲ್ಲಿ ಕೆಲವು ಬಾರಿ ಓದಿರುವ 2 ಡೈಮೆನ್ಷನ್ನಿನ ಇಂಟಿಗ್ರೇಷನ್ ಇದನ್ನು ನಾವು ಹೇಗೆ ಮಾಡುವುದುನಾವು ಇದನ್ನು ಈ ರೀತಿ ತುಂಡಾಗಿಸಿ ಸ್ಟ್ರಿಪ್ ಆಗಿ ಮಾಡಬೇಕು ಸರಿಯಾ ಸೋ v ಗೆ ಇರುವ ಇಂಟಿಗ್ರೇಷನ್ ನ ಲಿಮಿಟ್ ಯಾವುದು ಸೋಈ ರೇಖೆಯ ಸಮೀಕರಣ ಯಾವುದು uv1 ಸರಿಯೇ ಸೋ ನನಗೆ ಈ ಎಕ್ಸ್ಪ್ರೆಷನ್ ನ್ನು ಇಂಟಿಗ್ರಲ್ ಫಾರ್ಮ್ ನಲ್ಲಿ ಬರೆಯಲು ಸಾಧ್ಯವಿದೆಯೇ ಸೋ ನಾನು ಮೊದಲಿಗೆ ಇದರ ಮೇಲೆ ಇಂಟಿಗ್ರೇಟ್ ಮಾಡಬೇಕು ಸೋ ನಾನು ಈ ಇಂಟಿಗ್ರಲ್ ನ್ನು ಮಾಡಬಹುದು ಸರಿ ಸೋ ಈ ರೀತಿಯಾಗಿ ನಾನು ಮಾಡುತ್ತೇನೆ ಹಾಗು ಇದರಲ್ಲಿ f ಒಂದು ಬಹುಪದೋಕ್ತಿ ಆಗಿದ್ದರೆ ಇದನ್ನು ಕ್ಯಾಲ್ಕುಲೇಟ್ ಮಾಡುವುದು ತುಂಬಾ ಸರಳ ಸರಿಯೇ f ಒಂದು ಬಹುಪದೋಕ್ತಿ ಆಗಿದ್ದರೆ ಅದಕ್ಕೆ ಒಂದು ಕ್ಲೋಸ್ಡ್ ಫಾರ್ಮ್ ಎಕ್ಸ್ಪ್ರೆಷನ್ ತರಬಹುದೇ ಹೌದು ವಿದ್ಯಾರ್ಥಿಹೌದು ನಿಮಗೆ ಒಂದು ಕ್ಲೊಸ್ಡ್ ಫಾರ್ಮ್ ಇಕ್ವೇಷನ್ ದೊರೆಯುತ್ತದೆ ಏಕೆಂದರೆ ಕೊನೆಗೆ ಅಲ್ಲಿ ಕೇವಲ ಬಹುಪದೋಕ್ತಿ ಮಾತ್ರ ಇರುವುದು ನಾನು ಅದನ್ನು ಇಂಟಿಗ್ರೇಟ್ ಮಾಡಿ ಲಿಮಿಟ್ಸ್ ನ್ನು ಹಾಕಿದರೆ ನನಗೆ ಉತ್ತರ ಸಿಗುತ್ತದೆ ಇನ್ ಫ್ಯಾಕ್ಟ್ ಕೊನೆಗೆ ಅದು ನನ್ನ ಬಳಿ ಈ ರೀತಿಯ ಒಂದು ಮೋಸ್ಟ್ ಜನರಲ್ ಎಕ್ಸ್ಪ್ರೆಷನ್ ಇದ್ದಿದ್ದರೆ ಅದು ತುಂಬಾ ಸರಳವಾದ ಎಕ್ಸ್ಪ್ರೆಷನ್ ಆಗಿ ಮಾರ್ಪಡುತ್ತದೆ ಸೋ ಆಶ್ಚರ್ಯಕರ ಎಂದರೆ ಅದು ತುಂಬಾ ಸಿಂಪಲ್ ಆಗಿ ಮಾರ್ಪಡುತ್ತದೆ ಸೋ ನೀವು ಸಹ ಚೆಕ್ ಮಾಡಿ ನೋಡಬಹುದು ಉದಾಹರಣೆಗೆ ನಾನು p0q ನ್ನು ಹಾಕಿದರೆ ಸೋ ಆಗ ನಿಂದ ನನಗೆ ಏನು ಸಿಗುತ್ತದೆ p ಹಾಗು q ಗಳು 0 ಆದರೆ ಅದು ನಿಜವಾಗಿ ಏನು ವಿದ್ಯಾರ್ಥಿಅರ್ಧ ಅರ್ಧ ಏಕೆಂದರೆ ತ್ರಿಭುಜದ ವಿಸ್ತೀರ್ಣವು ಅರ್ಧ ಅಲ್ಲವೇ ಅದನ್ನೇ ಈ ಎಕ್ಸ್ಪ್ರೆಷನ್ ಸಹ ಕೊಡುತ್ತದೆ ಸಿಂಪಲ್ ಆಗಿ ಚೆಕ್ ಮಾಡೋಣ ನಮಗೆ ಈ ತ್ರಿಭುಜವನ್ನು ಇಂಟಿಗ್ರೇಟ್ ಮಾಡುವುದು ತಿಳಿದಿದೆಆದರೆ ನಮಗೆ ಬೇಕಾದದ್ದು ಕೆಂಪು ಬಣ್ಣದ ತ್ರಿಭುಜ ನಾವು ಈ ಮಾಹಿತಿಯನ್ನು ಉಪಯೋಗಿಸಬಹುದೇ ವಿದ್ಯಾರ್ಥಿಲಂಬ ದ್ವಿಭಾಜಕ ಯಾವುದರ ಲಂಬ ದ್ವಿಭಾಜಕ ವಿದ್ಯಾರ್ಥಿ ಹಸಿರು ತ್ರಿಕೋನ ಕೆಂಪು ತ್ರಿಭುಜವು ಯುನಿಟ್ ತ್ರಿಭುಜವಲ್ಲ ಸೋ ಈಗ ನೀವು ಎಲ್ಲಿಂದ ಲಂಬ ದ್ವಿಭಾಜಕವನ್ನು ಎಳೆಯುತ್ತೀರಿ ವಿದ್ಯಾರ್ಥಿಯಾವುದಾದರೊಂದು ನೋಡ್ ಯಾವುದಾದರೊಂದು ನೋಡ್ ನಿಂದ ವಿರುದ್ಧ ವಾದ ಬಾಹುವಿಗೆ ಎಳೆಯಬೇಕು ಅನಂತರ ವಿದ್ಯಾರ್ಥಿಬಾಹುವನ್ನು ದ್ವಿಭಜಿಸಬೇಕು ದ್ವಿಭಜಿಸಬೇಕು ಸರಿ ಆದರೆ ಅದು ಇನ್ನೂ ಯುನಿಟ್ ಆಗಿಲ್ಲ ನೀವು ಹೇಳುವುದು ತ್ರಿಭುಜವನ್ನು ತುಂಡು ಮಾಡಿ 2 ಲಂಬ ಕೋನ ತ್ರಿಭುಜಗಳಾಗಿಸುವುದು ಹಾಗು ಅದರ ಇಂಟಿಗ್ರೇಷನ್ ಮಾಡುವುದು ಅಂತ ಆದರೆ ನೆನಪಿಡಿ ಹಾಗಾದರೆ ನೀವು ನಿಮ್ಮ ತ್ರಿಭುಜಗಳನ್ನು ರೊಟೇಟ್ ಮಾಡಬೇಕು ಏಕೆಂದರೆ ಈಗ ನಿಮ್ಮ ತ್ರಿಭುಜಗಳು ಕೋಒರ್ಡಿನೇಟ್ ಕಕ್ಷದೊಂದಿಗೆ ಅಲೈನ್ ಆಗಿಲ್ಲ ಹಸಿರು ತ್ರಿಭುಜದ ಕೋಒರ್ಡಿನೇಟ್ ಕಕ್ಷದ ಹಾಗೆ ಸರಿಯೇ ಇದು ನಿಮ್ಮ x ಹಾಗು y ಸೋ ಅದು ಸಾಕಾಗುವುದಿಲ್ಲ ಹಾಗು ಅದೊಂದು ಬ್ರೂಟ್ ಫೊರ್ಸ್ ಮಾದರಿಯಂತೆ ಕೇಳಿಬರುತ್ತದೆ ಇದರಲ್ಲಿ ಏನಾದರು ಜಾಣತನ ಇದೆಯೇ ನನಗೆ ಬೇಕಿದ್ದರೆ ನನ್ನ ಅರ್ಥ ನಾನು ನಿಮಗೆ ಕೊಡಬಯಸುವ ಸುಳಿವು ಎಂದರೆ ವೇರಿಯೇಬಲ್ ನ್ನು ಬದಲಾವಣೆ ಮಾಡುವುದುನಾನು ಕೇಳುವುದು ಏನೆಂದರೆ ಈ ವೇರಿಯೇಬಲ್ ನ್ನು ಬದಲಿಸಿ 2 ತ್ರಿಭುಜಗಳನ್ನು ಮ್ಯಾಪ್ ಮಾಡಬಹುದೇ ಸೋ ನೀವು ಯಾವುದಾದರು ತ್ರಿಭುಜವನ್ನು ಯುನಿಟ್ ತ್ರಿಭುಜದೊಂದಿಗೆ ಮ್ಯಾಪ್ ಮಾಡಬಹುದೇ ದೈಹಿಕವಾಗಿ ಯೋಚಿಸಿ ನಾನು ನಿಮಗೆ ಸ್ವಲ್ಪ ಜೇಡಿಮಣ್ಣನ್ನು ಕೊಟ್ಟಿದ್ದೇನೆ ಮತ್ತು ನಿಮ್ಮ ಬಳಿ ಇದನ್ನು ಯುನಿಟ್ ತ್ರಿಕೋನದೊಂದಿಗೆ ಮ್ಯಾಪ್ ಮಾಡಲು ಕೇಳುತ್ತಿದ್ದೇನೆ ವಿದ್ಯಾರ್ಥಿ ವಿದ್ಯಾರ್ಥಿಅವುಗಳ ವಿಸ್ತೀರ್ಣವು ಒಂದೇ ಆಗಿರುತ್ತದೆ ಅವುಗಳ ವಿಸ್ತೀರ್ಣವು ಒಂದೇ ಆಗಿರಬೇಕಾಗಿಲ್ಲನೀವು ನಿಮ್ಮ ಕ್ಲೇ ಯನ್ನು ಹಿಗ್ಗಿಸಬಹುದು ಅಥವಾ ಸಂಕುಚಿತಗೊಳಿಸಬಹುದು ಸೋ ನಾನು ನಿಮ್ಮಲ್ಲಿ ಈ ಕೆಂಪು ತ್ರಿಕೋನವನ್ನು ಹಸಿರು ತ್ರಿಕೋನದೊಂದಿಗೆ ಮ್ಯಾಪ್ ಮಾಡಲು ಕೇಳಿದಾಗ ನೀವು ಮೊದಲಿಗೆ ಏನು ಮಾಡುವಿರಿ ನ್ನು ಕೇಂದ್ರ ಬಿಂದುವಿನ ಕಡೆಗೆ ತಳ್ಳುವಿರಿ ನಂತರ ವಿದ್ಯಾರ್ಥಿ ಒಳ್ಳೆಯದು ಇದು ಪ್ರೊಜೆಕ್ಷನ್ ಅಲ್ಲ ನೀವು ಒಂದು ಬಗೆಯ ಎಕ್ಸ್ಪಾನ್ಷನ್ ಮಾಡುವಿರಿ ವು x ಕಕ್ಷದ ಕಡೆಗೆ ಹೋಗುತ್ತದೆ ಯು y ಕಕ್ಷದ ಕಡೆಗೆ ಹೋಗುತ್ತದೆ ಸರಿಯೇ ಸೋ ಇದು ಜನರಲ್ ಆಗಿ ಸಾಧ್ಯವಿದೆ ಕನಿಷ್ಟವಾಗಿ ಅರ್ಥಗರ್ಭಿತವಾಗಿ ಅದು ಅರ್ಥಾತ್ ಸಮಂಜಸವಾಗಿ ಇಲ್ಲಿಂದ ಇಲ್ಲಿಗೆ ರೂಪಾಂತರಗೊಂಡಂತೆ ಕಾಣುತ್ತದೆ ಸರಿಯೇ ಸೋ ನಾವು ಅದನ್ನು ಕಾರ್ಯ ರೂಪಕ್ಕೆ ತರಲು ಪ್ರಯತ್ನಿಸೋಣ ಸೋ x y ಇದನ್ನು ರೂಪಾಂತರ ಗೊಳಿಸಲು ಪ್ರಯತ್ನಿಸೋಣ ಸೋ ನಾವು ಅಲ್ಲಿಗೆ ಬರುವ ಮುನ್ನ ಸೋ ನಾವು ನೋಡೋಣ ಸೋ ನಾನು ನಿಮಗೆ ಉತ್ತರದ ತಿರುವನ್ನು ಕೊಡುತ್ತೇನೆ ಅಲ್ಲಿ ಇಲ್ಲಿಂದ ಇಲ್ಲಿಗೆ ಟ್ರಾನ್ಸ್ಫಾರ್ಮೇಷನ್ ಆಗುತ್ತದೆ ಹಾಗು ಇದನ್ನು ಅಫೈನ್ ಟ್ರಾನ್ಸ್ಫಾರ್ಮೇಷನ್ ಎಂದು ಕರೆಯುತ್ತಾರೆ ಇದು ಹೇಗೆ ಕಾರ್ಯ ನಿರ್ವಹಿಸುತ್ತದೆ ಸೋನಾನು ನ್ನು ಬರೆಯುತ್ತೇನೆ ಎಂದಿಟ್ಟು ಕೊಳ್ಳಿ ಈಗ ಇದರಲ್ಲಿ ನಾನು u0v0 ಅನ್ನು ಹಾಕಿದರೆ ಏನಾಗುತ್ತದೆ ವಿದ್ಯಾರ್ಥಿx1 ನನಗೆ ದೊರೆಯುತ್ತದೆ u1 v0 ನ್ನು ಹಾಕಿರಿ ವಿದ್ಯಾರ್ಥಿ ಸರಿ ಸೋನನಗೆ ಏನು ಸಿಗುತ್ತದೆ ವಿದ್ಯಾರ್ಥಿ

ಹಾಗು ಇನ್ನೊಂದು ಪಾಯಿಂಟ್ 01 ನನಗೆ ಸಿಗುವುದು ಸೋ ನನಗೆ ಒಂದು ಟ್ರಾನ್ಸ್ಫಾರ್ಮೇಷನ್ ದೊರಕಿದೆ ಅದು ನೀಟ್ ಆಗಿ ನನ್ನ ಕೆಂಪು ತ್ರಿಕೋನ ವನ್ನು ಹಸಿರು ತ್ರಿಕೋನದೊಂದಿಗೆ ಮ್ಯಾಪ್ ಮಾಡುತ್ತದೆ ತುಂಬಾ ಜಾಣವಾಗಿದೆ ಸೋ ಇದರ ಅರ್ಥ ನಾನು ಜನರಲ್ ಆಗಿ ಫಾರ್ಮ್ ನ ಇಂಟಿಗ್ರಲ್ ಅನ್ನು ಪರಿವರ್ತಿಸಬಹುದು ನೀವು ವೇರಿಯೇಬಲ್ ನ ಬದಲಾವಣೆ ಮಾಡುವಾಗ ಮುಖ್ಯವಾಗಿ ನೆನಪಿಡಬೇಕಾದ ವಿಷಯ ಎಂದರೆ ಟ್ರಾನ್ಸ್ಫಾರ್ಮೇಷನ್ನಿನ ಜಕೋಬಿಯನ್ ಸರಿಯೇ ಆದುದರಿಂದ ಅತೀ ಸರಳ ಎಂದು ಕರೆಯಲ್ಪಡುವ ಟರ್ಮ್ ಜಕೋಬಿಯನ್ ಇಲ್ಲಿ ಕಂಡುಬರುತ್ತದೆ ನೀವು fxy1 ಹಾಕಿ ಪರಿಶೀಲಿಸಬಹುದು ಈ 2 ತ್ರಿಕೋನಗಳು ಬೇರೆ ಬೇರೆ ವಿಸ್ತೀರ್ಣವನ್ನು ಹೊಂದಿದೆ ಸೋ ಜಕೋಬಿಯನ್ ಎಂಬುದು ಬೇರೇನೂ ಅಲ್ಲ ಅದು ಇವುಗಳ ವಿಸ್ತೀರ್ಣವಾಗಿದೆ ವಿದ್ಯಾರ್ಥಿ ಕೆಂಪು ತ್ರಿಕೋನದ ವಿಸ್ತೀರ್ಣವಾಗಿದೆಏಕೆಂದರೆ ಸೋ ಅರ್ಥಾತ್ ಇದೇನು ಹೊಸತಲ್ಲ ನಾವೆಲ್ಲ ಇದನ್ನು ಅಂಡರ್ಗ್ರಾಡ್ ನಲ್ಲಿ ನೋಡಿದ್ದೇವೆ ಅಥವ ಅದಕ್ಕಿಂತ ಮೊದಲು ನಿಮಗೆ 2 ಡೈಮೆನ್ಷನ್ ನ ಇಂಟಿಗ್ರೇಷನ್ ತಿಳಿದಿದೆಯಲ್ಲವೇ ವೇರಿಯೇಬಲ್ಸ್ ನ ಬದಲಾವಣೆ ಹೇಗೆ ಮಾಡುವುದು ಸರಿಯೇ ಸೋ ಇದರೊಂದಿಗೆ ಉದಾಹರಣೆಗೆ ನಿಮಗೆ ತಿಳಿದ ಹಾಗೆ ನನಗೆ ಈ ಇಂಟಿಗ್ರಲ್ ನ್ನು ಇವ್ಯಾಲುವೇಟ್ ಮಾಡಬೇಕಾಗಿದೆ ಸೋ ನೀವು ಏನು ಮಾಡುವಿರಿ ಸೋ ನಾವು ಈ ಟರ್ಮ್ ನ್ನು ಕರೆಯೋಣ a b c d ಸರಿಯೇ ಇದು ಕೇವಲ ಶಾರ್ಟ್ ಹ್ಯಾಂಡ್ ಸಂಕೇತ ಹಾಗು ಇದು ನಾನು ಕ್ಯಾಲ್ಕುಲೇಟ್ ಮಾಡಬೇಕಾದ ಇಂಟಿಗ್ರಲ್ ನಮಗೆ ಈ ರೀತಿಯ ಟರ್ಮುಗಳು ದೊರೆಯುತ್ತದೆ x y ನಂತಹ ಟರ್ಮುಗಳು ನನಗೆ ಸಿಗುತ್ತದೆ ಸೋ ನನಗೆ ಈ ತ್ರಿಕೋನದ ಮೇಲೆ x ನ್ನು ಇಂಟಿಗ್ರೇಟ್ ಮಾಡಬೇಕು ಸೋ ಈಗ ನನ್ನ ರೆಸಿಪಿ ಏನು ಸೋ x ನ್ನು ಹೊಸ ವೇರಿಯೇಬಲ್ ನ ರೂಪದಲ್ಲಿ ಬರೆಯಬೇಕು ಸರಿಯಾ ಸೋ ಆಗ ಇದು ಆಗುತ್ತದೆ ಹಾಗು ಈಗ ಅದನ್ನು ತ್ರಿಕೋನದ ಮೇಲೆ ಇಂಟಿಗ್ರೇಟ್ ಮಾಡಿ ಸರಿ ಹೌದು ಸೋ ನನ್ನ ಅರ್ಥದಲ್ಲಿ ಸೋ ಇದನ್ನು ಇವ್ಯಾಲುವೇಟ್ ಮಾಡುವುದು ಸುಲಭವೇ ಹೌದು ಏಕೆಂದರೆ ನನಗೆ ಈ ಸೂತ್ರದಲ್ಲಿ ಕೊಟ್ಟಿರುವ ಅನಾಲಿಟಿಕಲ್ ಎಕ್ಸ್ಪ್ರೆಷನ್ ಗಳು ತಿಳಿದಿದೆ ಇದರಿಂದ u ಹಾಗು v ಗಳ ಯಾವುದೇ ಘಾತವನ್ನು ಇವ್ಯಾಲುವೇಟ್ ಮಾಡಬಹುದು ಸೋ ನಾನು ಅದನ್ನು ಇಲ್ಲಿಗೆ ಹಾಕಿದರೆ ಸಾಕು ನನಗೆ ಸಿಗುತ್ತದೆ ಸೋನನ್ನ ಕೋಡ್ ನಲ್ಲಿ ಟರ್ಮುಗಳನ್ನು ಇವ್ಯಾಲುವೇಟ್ ಮಾಡಲು ಹೊರಟಾಗ ಇಂತಹ ಟ್ರಿಕ್ಸ್ ಗಳನ್ನು ಮಾಡಬೇಕಾಗುತ್ತದೆ ಸೋ ಮುಖ್ಯವಾಗಿ ಜಕೋಬಿಯನ್ ಅನ್ನು ತೆಗೆಯಬೇಕು ಸೋಇದರಲ್ಲಿ ಬಹಳ ಮುಖ್ಯವಾದದ್ದು ಎಂದರೆ ಅದನ್ನು ಕಾರ್ಯಗತಗೊಳಿಸುವಾಗ ಜಕೋಬಿಯನ್ ಅನ್ನು ಸರಿಯಾಗಿ ಕ್ಯಾಲ್ಕುಲೇಟ್ ಮಾಡಬೇಕು ಮಧ್ಯದಲ್ಲಿ ಯಾವುದರ ಮಾಡ್ ಅನ್ನು ತೆಗೆಯಲು ಪ್ರಯತ್ನಿಸಬೇಡಿ ಸರಿಯಾಏಕೆಂದರೆ ಯಾವ ರೀತಿ ಪಾಯಿಂಟ್ಸ್ ಗಳು ಓರಿಯೆಂಟ್ ಆಗಿದೆಯೋ ಅದರ ಮೇಲೆ ನಿಮಗೆ 1 ಅಥವಾ 1 ಸಿಗುತ್ತದೆ ಜಕೋಬಿಯನ್ ಅನ್ನು ವಿವರಿಸುವಾಗ ನೀವು ಆಬ್ಸಲ್ಯೂಟ್ ವ್ಯಾಲ್ಯು ವನ್ನು ಹಾಕಲು ಪ್ರಯತ್ನಿಸಬಾರದು ಅದನ್ನು ಇದ್ದ ಹಾಗೆ ಬಿಡಿ ಅದು ಕೋಡಿಂಗ್ ಮಿಸ್ಟೆಕ್ ಗಳು ಉಗಮವಾಗುವ ಸ್ಥಳ ಬೇರೆ ಏನಾದರು ಪ್ರಶ್ನೆ ನನ್ನ ಅರ್ಥ ಇದರ ಬಗ್ಗೆ ಏನಾದರು ಪ್ರಶ್ನೆಯಿದೆಯೇ ವಿದ್ಯಾರ್ಥಿಸರ್ ಜಕೋಬಿಯನ್ ನ ಸೂತ್ರ ಯಾವುದು ಸೋಜಕೋಬಿಯನ್ ನ್ನು ಕಂಡುಹಿಡಿಯುವ ಸೂತ್ರದಲ್ಲಿ ಸೋಜಕೋಬಿಯನ್ ನಲ್ಲಿ ನಿಮ್ಮ ಬಳಿ ಇರುವುದು ಸರಿಯೇ ಜಕೋಬಿಯನ್ ನ ಕನ್ವೆನ್ಶನ್ ಜನರಿಂದ ಜನರಿಗೆ ಬದಲಾಗುತ್ತದೆ ಕೆಲವರು ಇದರ ಟ್ರಾನ್ಸ್ಪೋಸ್ ಅನ್ನು ಜಕೋಬಿಯನ್ ಎನ್ನುತ್ತಾರೆ ಏನೇ ಇದ್ದರೂ ಟ್ರಾನ್ಸ್ಪೋಸ್ವು ಡಿಟರ್ಮಿನೆಂಟ್ ಅನ್ನು ಬದಲಾಯಿಸುವುದಿಲ್ಲ ವಿದ್ಯಾರ್ಥಿಸೋ ಹೊಸ ಇಂಟಿಗ್ರೇಷನ್ ನ ಲಿಮಿಟ್ಸ್ ಗಳು ಚೇಂಜ್ ಆಗುತ್ತದೆ ಯಾವುದರ ಆಧಾರದ ಮೇಲೆ ಹೊಸ ಇಂಟಿಗ್ರೇಷನ್ ನ ಲಿಮಿಟ್ಸ್ ಗಳು ಈ ಹಸಿರು ತ್ರಿಕೋನದಲ್ಲಿದೆ ಏಕೆಂದರೆ ನಾವು ಆ ಮ್ಯಾಪಿಂಗ್ ಅನ್ನು ಮಾಡಿದ್ದೇವೆ ಸೋ ನಾನು ಈ ವೇರಿಯೇಬಲ್ ನ ಬದಲಾವಣೆ ಯನ್ನು x y ಯಿಂದ u v ಗೆ ಮಾಡುತ್ತಿದ್ದೇನೆ ಸೋಇಂಟಿಗ್ರೇಷನ್ ನ ಲಿಮಿಟ್ಸ್ ಅವೆಲ್ಲಾ ಮೂರು ನೋಡ್ಗಳಿಂದ ಹಸಿರು ನೋಡ್ಗಳ ಕಡೆಗೆ ಹೋಗುತ್ತದೆ ಸೋ ಇಂಟಿಗ್ರೇಷನ್ ನ ಲಿಮಿಟ್ಸ್ ವು ಈ ಹಸಿರು ತ್ರಿಕೋನ ಸರಿ ಹಾಗು ಅವೆಲ್ಲವೂ u ಹಾಗು v ಯನ್ನು ಒಳಗೊಂಡಿದೆ ಸರಿ ಹಾಗು ಇದು ಬಲಾಢ್ಯ ವಾಗಿರಲು ಕಾರಣ ಈಗ ನನ್ನ ಬಳಿ ಮ್ಯಾಟ್ರಿಕ್ಸ್ ನ ಎಲಿಮೆಂಟ್ಸ್ ಗಳನ್ನು ಕ್ಯಾಲ್ಕುಲೇಟ್ ಮಾಡಲು ಕ್ಲೋಸ್ಡ್ ಫಾರ್ಮ್ ಎಕ್ಸ್ಪ್ರೆಷನ್ ಇದೆ ನಿಮ್ಮ ಬಳಿ ಒಂದು ಕೋಡ್ ಇದೆ ಹಾಗು ಅದರಲ್ಲಿ 1 ಮಿಲಿಯನ್ ಎಲಿಮೆಂಟ್ಸ್ ಗಳಿವೆ ಎಂದೆನಿಸಿಕೊಳ್ಳಿ ಹಾಗು ನಿಮ್ಮ ಬಳಿ ಕ್ಲೋಸ್ಡ್ ಫಾರ್ಮ್ ಎಕ್ಸ್ಪ್ರೆಷನ್ ಇದೆ ಇದನ್ನು ಕೇವಲ ಅದರಲ್ಲಿ ಹಾಕಿದಾಗ ನಿಮಗೆ ಬೇಕಾದದ್ದು ಸಿಗುತ್ತದೆಅದಕ್ಕೆ ಬೇರೆ ಎಕ್ಸ್ ಟ್ರಾ ಕ್ಯಾಲ್ಕುಲೇಷನ್ ಬೇಕಾಗಿಲ್ಲ ಹಾಗು ಇಲ್ಲಿಗೆ ಕ್ವಾಡ್ರೇಚರ್ ರೂಲ್ ಸಹ ಬೇಕಾಗಿಲ್ಲ ಸರಿ ಸೋ ಇನ್ನು ತುಂಬಾ ಕ್ಲಿಷ್ಟಕರವಾದ ಸಮಸ್ಯೆ ಗಳಲ್ಲಿ ಕ್ವಾಡ್ರೇಚರ್ ರೂಲ್ ನ್ನು ಪ್ರತಿಯೊಂದು ಮಿಲಿಯನ್ ಎಂಟ್ರಿ ಗಳಿಗಾಗಿ ಉಪಯೋಗಿಸಬೇಕಾಗುತ್ತದೆ ಸೋ ಇದರ ಪ್ರಾಮುಖ್ಯತೆ ಎಂದರೆ ನಿಮಗೆ ಇದನ್ನು 1 ಅಥವಾ 2 ಬಾರಿ ಮಾಡುವುದಾದರೆ ಅದು ಮ್ಯಾಟರ್ ಆಗುವುದಿಲ್ಲ ಆದರೆ ಇದನ್ನು 1 ಮಿಲಿಯನ್ ನೊಂದಿಗೆ ಗುಣಿಸುವುದಾದರೆ ಅದಕ್ಕೆ ಕಾಲವು ಕೂಡಲ್ಪಡುತ್ತದೆ ನಿಮ್ಮ ಇಂಟಿಗ್ರಲ್ ಅಪ್ರೋಚ್ ನಲ್ಲಿರುವ ಹಾಗೆ ಅಲ್ಲಿ ನೀವು ಮ್ಯಾಟ್ರಿಕ್ಸ್ ನ ಸಹಗುಣಕಗಳನ್ನು ಕ್ವಾಡ್ರೇಚರ್ ನಿಯಮ ವನ್ನು ಉಪಯೋಗಿಸಿ ಕಂಡುಹಿಡಿಯಬೇಕು ಕ್ವಾಡ್ರೇಚರ್ ನ ಆರ್ಡರ್ ಹೆಚ್ಚಾದ ಹಾಗೆ ಅದರ ಅಕ್ಯುರೆಸಿ ಉತ್ತಮವಾಗುತ್ತದೆ ಗೊತ್ತಾಯಿತು ಅಲ್ಲವೇ ಸೋ ಇದು ಏನನ್ನು ತಿಳಿಸುವುದೆಂದರೆ ನಿಮಗೆ ನಿಮ್ಮ ಉತ್ತರವು ಅಕ್ಯುರೇಟ್ ಆಗಬೇಕಾದರೆ ನೀವು ನಿಮ್ಮ ತುಂಬಾ ಸಮಯವನ್ನು ಮ್ಯಾಟ್ರಿಕ್ಸ್ ನ ಎಲಿಮೆಂಟ್ ಗಳನ್ನು ಇವ್ಯಾಲುವೇಟ್ ಮಾಡುವುದಕ್ಕಾಗಿಯೇ ಖರ್ಚು ಮಾಡಬೇಕಾಗುತ್ತದೆ ಆಗ ನಿಮ್ಮ ಸಮಯವನ್ನು ಮ್ಯಾಟ್ರಿಕ್ಸ್ ನ್ನು ಇನ್ವರ್ಟ್ ಮಾಡಲು ವೆಚ್ಚ ಮಾಡಬೇಕಾಗುತ್ತದೆ ಇಲ್ಲಿ ನಿಮಗೆ ಎಂಟ್ರಿಗಳಿಗಾಗಿ ಕ್ಲೋಸ್ಡ್ ಫಾರ್ಮ್ ಎಕ್ಸ್ಪ್ರೆಷನ್ ಸಿಗುತ್ತದೆ ಸೋ ಮ್ಯಾಟ್ರಿಕ್ಸ್ ಗಳನ್ನು ವೇಗವಾಗಿ ಬಿಲ್ಡ್ ಮಾಡಲು ಮ್ಯಾಟ್ರಿಕ್ಸ್ ಗಳು ತಾನಾಗಿಯೇ ವೇಗವಾಗಿ ಬಗೆಹರಿಸಿ ಕೊಳ್ಳುತ್ತವೆ ಹಾಗು ಅದು ಸಹ ವೇಗವಾಗಿರುತ್ತದೆ ಸೋ ಇವುಗಳ ಉಪಯೋಗ FEM ಮೆಥಡ್ ಗಿಂತ ಎರಡು ಪಟ್ಟು ಇದೆ